ಆದ್ದರಿಂದ ಶುಭ ಮಧ್ಯಾಹ್ನ ಇಂದು ನಾವು ಯೋಜನಾ ಯೋಜನೆ ಮತ್ತು ಯೋಜನೆಯ ಅಂದಾಜಿನ ಮೂಲಭೂತ ವಿಷಯಗಳ ಬಗ್ಗೆ ಚರ್ಚಿಸುತ್ತೇವೆ ಯಶಸ್ವಿ ಯೋಜನೆಯನ್ನು ಯಾವುದು ಮಾಡುತ್ತದೆ ಎಂದು ಮೊದಲು ನೋಡೋಣ ಆದ್ದರಿಂದ ನಾವು ಒಪ್ಪಿದ ಕ್ರಿಯಾತ್ಮಕತೆಯೊಂದಿಗೆ ಯೋಜನೆಯನ್ನು ಸರಿಯಾದ ಸಮಯದಲ್ಲಿ ತಲುಪಿಸಬಹುದು ಅದು ಅಂತಿಮ ಬಳಕೆದಾರರೊಂದಿಗೆ ಚರ್ಚಿಸಲ್ಪಟ್ಟಿರುತ್ತದೆ ಮತ್ತು ನಂತರ ಒಪ್ಪಿದ ವೆಚ್ಚದಲ್ಲಿ ಬಳಕೆದಾರರೊಂದಿಗೆ ನಿರ್ಧರಿಸಿದ ಪರಸ್ಪರ ವೆಚ್ಚದಲ್ಲಿ ಮತ್ತು ನಂತರ ಅಗತ್ಯವಾದ ಗುಣಮಟ್ಟದೊಂದಿಗೆ ಯೋಜನೆಯನ್ನು ತಲುಪಿಸಬಹುದು ಬಳಕೆದಾರನು ಬಯಸುವ ಗುಣಮಟ್ಟ ಯಾವುದು ನಾವು ಒದಗಿಸಿದ ಹೆಚ್ಚಿನ ಗುಣಮಟ್ಟವು ಬಳಕೆದಾರರಿಗೆ ತೃಪ್ತಿ ನೀಡುತ್ತದೆ ನಂತರ ಈ ಯೋಜನೆ ಯಶಸ್ವಿಯಾಗಿದೆ ಎಂದು ನಾವು ಹೇಳುತ್ತೇವೆ ಇದಕ್ಕಾಗಿ ನಮಗೆ ಎರಡು ಹಂತಗಳು ಬೇಕಾಗುತ್ತವೆ ಅದು ನಾವು ಗುರಿಗಳನ್ನು ಹೊಂದಿಸಬೇಕು ನಂತರ ನಾವು ಗುರಿಗಳನ್ನು ಸಾಧಿಸಲು ಪ್ರಯತ್ನಿಸಬೇಕು ಆದರೆ ಕೆಲವೊಮ್ಮೆ ಗುರಿಗಳನ್ನು ಸಾಧಿಸಲಾಗದಿದ್ದರೆ ಏನಾಗುತ್ತದೆ ಪ್ರಾಜೆಕ್ಟ್ ಮ್ಯಾನೇಜರ್ ಆ ಎಲ್ಲಾ ಗುರಿಗಳನ್ನು ಸಾಧಿಸಲು ಪ್ರಯತ್ನಿಸುತ್ತಾನೆ ಆದರೆ ಅದನ್ನು ಸಾಧಿಸಲು ಸಾಧ್ಯವಿಲ್ಲ ಅವು ಸಾಧಿಸಲಾಗುವುದಿಲ್ಲ ನಂತರ ಅವನು ಏನು ಮಾಡಬೇಕು ಸರಿಯಾದ ಯೋಜನೆ ಮತ್ತು ಸರಿಯಾದ ಅಂದಾಜಿನ ಕೊರತೆಯಿಂದಾಗಿ ಯೋಜನೆಗಳು ಸಾಮಾನ್ಯವಾಗಿ ವಿಫಲಗೊಳ್ಳುತ್ತವೆ ಆದ್ದರಿಂದ ಅವರು ಸರಿಯಾದ ಯೋಜನೆ ಮತ್ತು ಅಂದಾಜು ಮಾಡಬೇಕು ಅದರಿಂದ ಯೋಜನೆಯು ಯಶಸ್ವಿಯಾಗಬಹುದು ಆದ್ದರಿಂದ ಸ್ವಲ್ಪ ನೋಡೋಣ ಅದಕ್ಕಾಗಿಯೇ ಯೋಜನಾ ವ್ಯವಸ್ಥಾಪಕರಿಗೆ ಅವರು ಯೋಜನಾ ಚಟುವಟಿಕೆಗಳ ಬಗ್ಗೆ ಸರಿಯಾಗಿ ಯೋಜಿಸಬೇಕು ಮತ್ತು ಪ್ರಕ್ರಿಯೆಯ ಯೋಜನೆಯ ಯಶಸ್ಸನ್ನು ಪಡೆಯಲು ಸರಿಯಾದ ಅಂದಾಜು ಮಾಡಬೇಕು ಎಂದು ನಾನು ಈಗಾಗಲೇ ನಿಮಗೆ ತಿಳಿಸಿದ್ದೇನೆ ಈಗ ಪ್ರಾಜೆಕ್ಟ್ ಪ್ಲಾನಿಂಗ್ ಪರಿಚಯದ ಬಗ್ಗೆ ಸ್ವಲ್ಪ ಹೇಳೋಣ ಯೋಜನೆ ಪ್ರಾರಂಭವಾಗುವ ಮೊದಲು ನಾವು ಯೋಜನೆಯನ್ನು ಕಾರ್ಯಸಾಧ್ಯವಾಗಿ ಅಧ್ಯಯನ ಮಾಡಬೇಕಾಗುತ್ತದೆ ಎಂದು ನಾವು ಈಗಾಗಲೇ ನೋಡಿದ್ದೇವೆ ಒಂದು ಯೋಜನೆಯು ಕಾರ್ಯಸಾಧ್ಯವೆಂದು ಕಂಡುಬಂದಲ್ಲಿ ಪ್ರತಿ ವಿಷಯದಲ್ಲೂ ಒಂದು ಪ್ರಸ್ತಾಪವು ಕಾರ್ಯಸಾಧ್ಯವೆಂದು ಕಂಡುಬಂದರೆ ತಾಂತ್ರಿಕತೆಯಂತೆ ಅದು ತಾಂತ್ರಿಕವಾಗಿ ಕಾರ್ಯಸಾಧ್ಯ ಆರ್ಥಿಕವಾಗಿ ಕಾರ್ಯಸಾಧ್ಯ ಮತ್ತು ಕಾರ್ಯಾಚರಣೆಯ ಕಾರ್ಯಸಾಧ್ಯವಾಗಿರುತ್ತದೆ ನಂತರ ಮುಂದಿನ ಯಾವ ಕ್ರಮಗಳಿಗಾಗಿ ಯೋಜನಾ ವ್ಯವಸ್ಥಾಪಕರು ಅದನ್ನು ತೆಗೆದುಕೊಳ್ಳುತ್ತಾರೆ ಆದ್ದರಿಂದ ಪ್ರಾಜೆಕ್ಟ್ ಮ್ಯಾನೇಜರ್ಗಳ ಚಟುವಟಿಕೆಗಳು ವೈವಿಧ್ಯಮಯವಾಗಿವೆ ಮತ್ತು ಅವುಗಳನ್ನು ವಿಶಾಲವಾಗಿ ಎರಡು ವರ್ಗಗಳಾಗಿ ವಿಂಗಡಿಸಬಹುದು ಒಂದು ಪ್ರಾಜೆಕ್ಟ್ ಪ್ಲಾನಿಂಗ್ ಮತ್ತು ಯೋಜನೆಯ ಮೇಲ್ವಿಚಾರಣೆ ಮತ್ತು ನಿಯಂತ್ರಣ ಆದ್ದರಿಂದ ಯೋಜನಾ ವ್ಯವಸ್ಥಾಪಕರ ಚಟುವಟಿಕೆಗಳನ್ನು ಈ ಎರಡು ವಿಭಾಗಗಳಾಗಿ ವಿಂಗಡಿಸಬಹುದು ನಾನು ಈಗಾಗಲೇ ನಿಮಗೆ ಹೇಳಿದಂತೆ ಪ್ರಾಜೆಕ್ಟ್ ಮ್ಯಾನೇಜರ್ ಕಾರ್ಯಸಾಧ್ಯವೆಂದು ಒಮ್ಮೆ ಕಂಡುಕೊಂಡರೆ ಅವನು ಯೋಜನಾ ಪ್ಲಾನಿಂಗ್ಅನ್ನು ಕೈಗೊಳ್ಳಬೇಕಾಗುತ್ತದೆ ಆದ್ದರಿಂದ ಮೊದಲು ಅವರು ಅಭಿವೃದ್ಧಿ ಪ್ರಾರಂಭಿಸುವ ಮೊದಲು ಆರಂಭಿಕ ಯೋಜನೆಯನ್ನು ರೂಪಿಸಬೇಕು ತದನಂತರ ಈ ಯೋಜನೆಯನ್ನು ಆಗಾಗ್ಗೆ ನವೀಕರಿಸಲಾಗುತ್ತದೆ ಯೋಜನೆಯು ಯೋಗ್ಯವಾಗಿದೆಯೆ ಅಥವಾ ಇಲ್ಲವೇ ಎಂದು ತಿಳಿಯಲು ಮೊದಲು ಯೋಜನಾ ಅಧ್ಯಯನವನ್ನು ನಡೆಸಲಾಗುತ್ತದೆ ಎಂದು ನೀವು ಹೇಳಬಹುದು ನಂತರ ಯೋಜನಾ ವ್ಯವಸ್ಥಾಪಕರು ಯೋಜನೆಯನ್ನು ಅಭಿವೃದ್ಧಿಪಡಿಸಬೇಕು ಇಲ್ಲಿ ಅವನು ಅದನ್ನು ಹೇಗೆ ಮಾಡುತ್ತಾನೆ ಎಂದು ಅವನು ಅದನ್ನುನೋಡಬೇಕು ಆದ್ದರಿಂದ ಅವರು ಒಂದು ಯೋಜನೆಯನ್ನು ಮಾಡಬೇಕಾಗಿದೆ ಮತ್ತು ಅಂತಿಮವಾಗಿ ಪ್ರಾಜೆಕ್ಟ್ ಎಕ್ಸಿಕ್ಯೂಶನ್ ಸ್ಟೆಪ್ ಅವರು ಇಲ್ಲಿ ಮಾಡಿದ ಯಾವುದೇ ಯೋಜನೆಯನ್ನು ನಿಜವಾಗಿ ಕಾರ್ಯಗತಗೊಳಿಸಬೇಕು ಅವರು ಪ್ರಾಜೆಕ್ಟ್ ಎಕ್ಸಿಕ್ಯೂಶನ್ ಅನ್ನು ಕಾರ್ಯಗತಗೊಳಿಸಬೇಕು ಈಗ ವಿವಿಧ ಯೋಜನಾ ಯೋಜನೆ ಚಟುವಟಿಕೆಗಳು ಯಾವುವು ಎಂಬುದನ್ನು ಸಂಕ್ಷಿಪ್ತವಾಗಿ ನೋಡೋಣ ಆದ್ದರಿಂದ ಸಂಖ್ಯೆ 1 ಎಸ್ಟಿಮೇಶನ್ ಆಗಿರುತ್ತದೆ ಆದ್ದರಿಂದ ಅಂದಾಜು ಹಂತದಲ್ಲಿ ಏನು ಅಂದಾಜು ಮಾಡಬೇಕಾಗಿದೆ ಅದು ಪ್ರಯತ್ನ ವೆಚ್ಚ ಸಂಪನ್ಮೂಲ ಮತ್ತು ಯೋಜನೆಯ ಅವಧಿ ಇವುಗಳನ್ನು ಮಾಡಬೇಕು ನಂತರ ಪ್ರಾಜೆಕ್ಟ್ ಮ್ಯಾನೇಜರ್ ಸರಿಯಾದ ವೇಳಾಪಟ್ಟಿಯನ್ನು ಸರಿಯಾದ ವೇಳಾಪಟ್ಟಿಯನ್ನು ಅಭಿವೃದ್ಧಿಪಡಿಸಬೇಕು ಅವನು ಸರಿಯಾದ ವೇಳಾಪಟ್ಟಿಯನ್ನು ರೂಪಿಸಬೇಕು ಅವನು ಕೆಲವು ವೇಳಾಪಟ್ಟಿ ವಿಧಾನಗಳನ್ನು ಅನುಸರಿಸಬೇಕು ಯೋಜಿತವಾಗಬೇಕಾದ ಈ ಯೋಜನೆಗೆ ಎಷ್ಟು ಸಿಬ್ಬಂದಿ ಅಗತ್ಯವಿರುತ್ತದೆ ಎಂಬುದರ ಬಗ್ಗೆ ಸಿಬ್ಬಂದಿ ಸಂಘಟನೆಯನ್ನು ಸಹ ಸರಿಯಾಗಿ ಮಾಡಬೇಕಾಗಿದೆ ಪ್ರತಿಯೊಂದು ಯೋಜನೆಯಲ್ಲಿ ನಮಗೆ ತಿಳಿದಿರುವಂತೆ ಕೆಲವು ಅಪಾಯಗಳನ್ನು ಒಳಗೊಂಡಿರುತ್ತದೆ ಅಪಾಯವನ್ನು ಗುರುತಿಸಲು ಅಪಾಯವನ್ನು ವಿಶ್ಲೇಷಿಸಲು ಮತ್ತು ಅಪಾಯವನ್ನು ಕಡಿಮೆ ಮಾಡಲು ಕೆಲವು ಅಪಾಯಕಾರಿ ಅಥವಾ ಕೆಲವು ನಿರ್ದಿಷ್ಟ ವಿಧಾನಗಳನ್ನು ಅನುಸರಿಸಬೇಕಾಗುತ್ತದೆ ನಂತರ ಯೋಜನಾ ವ್ಯವಸ್ಥಾಪಕರು ಕೆಲವು ವಿವಿಧ ಯೋಜನೆಗಳನ್ನು ಅನುಸರಿಸಬೇಕಾಗಬಹುದು ಅದು ಗುಣಮಟ್ಟದ ಭರವಸೆ ಯೋಜನೆ ಸಂರಚನಾ ನಿರ್ವಹಣಾ ಯೋಜನೆ ಇತ್ಯಾದಿಗಳಾಗಿವೆ ಆದ್ದರಿಂದ ಚಟುವಟಿಕೆಯು ಅದು ಹೇಗೆ ಯೋಜನಾ ಪ್ಲಾನಿಂಗ್ ಚಟುವಟಿಕೆಯಾಗಿದೆ ಮತ್ತು ಅದನ್ನು ಅವರು ಅನುಸರಿಸುತ್ತಾರೆ ಎಂದು ವಿವರವಾಗಿ ನೋಡೋಣ ಮೊದಲು ವ್ಯವಸ್ಥಾಪಕರು ನಿಗದಿತ ಯೋಜನೆಯ ಉದ್ದೇಶಗಳು ಅಥವಾ ಗುರಿಗಳನ್ನು ಸಾಧಿಸಲು ಅಗತ್ಯವಾದ ಹಂತಗಳನ್ನು ಗುರುತಿಸಬೇಕು ಮೊದಲು ವ್ಯವಸ್ಥಾಪಕರು ನಿಗದಿತ ಯೋಜನೆಯ ಉದ್ದೇಶಗಳು ಅಥವಾ ಗುರಿಗಳನ್ನು ಸಾಧಿಸಲು ಅಗತ್ಯವಾದ ಹಂತಗಳನ್ನು ಗುರುತಿಸಬೇಕು ನಂತರ ಅವರು ಪ್ರತಿಯೊಂದು ಹಂತದಲ್ಲೂ ನಿರ್ವಹಿಸಬೇಕಾದ ಕಾರ್ಯವನ್ನು ಅವರು ಗುರುತಿಸಬೇಕಾಗಿದೆ ಇದಕ್ಕಾಗಿ ಅವರು ಕೆಲಸ ವಿಂಗಡಣಾ ರಚನೆ ಇತ್ಯಾದಿಗಳನ್ನು ಬಳಸಬಹುದು ನಂತರ ಅವನು ಪ್ರತಿ ಕಾರ್ಯಕ್ಕೆ ಎಷ್ಟು ಅಗತ್ಯವಿದೆಯೆಂದು ಅಂದಾಜು ಮಾಡಬೇಕು ಮತ್ತು ಪ್ರತಿ ಕಾರ್ಯವನ್ನು ನಿರ್ವಹಿಸಲು ಎಷ್ಟು ಸಂಪನ್ಮೂಲಗಳು ಬೇಕಾಗುತ್ತವೆ ಎಂಬುದನ್ನು ಅವನು ಅಂದಾಜು ಮಾಡಬೇಕು ಮತ್ತು ಒಂದುವೇಳೆ 3 ಮತ್ತು 4 ಅನ್ನು ಐಟಂ ಸಂಖ್ಯೆ 3 ಮತ್ತು 4 ಎಂದು ತಿಳಿದಿದ್ದರೆ ಯೋಜನಾ ವ್ಯವಸ್ಥಾಪಕರು ಪ್ರತಿ ಕಾರ್ಯ ಅಥವಾ ಹೆಜ್ಜೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಲೆಕ್ಕ ಹಾಕಬೇಕು ಅಂದರೆ ಅವರು ಯೋಜನೆಯ ಅವಧಿಯನ್ನು ಲೆಕ್ಕ ಹಾಕಬೇಕಾಗುತ್ತದೆ ಅದೇ ರೀತಿ ಅವರು ಕಾರ್ಯ ಹಂತ ಮತ್ತು ಯೋಜನೆಯ ವೆಚ್ಚ ಈ ಕಾರ್ಯವನ್ನು ಅಭಿವೃದ್ಧಿಪಡಿಸಲು ಅಥವಾ ವೈಯಕ್ತಿಕ ಹಂತಕ್ಕಾಗಿ ಅಥವಾ ಇಡೀ ಯೋಜನೆಗೆ ಎಷ್ಟು ವೆಚ್ಚವಾಗುತ್ತದೆ ಎಂಬುದನ್ನು ಅಂದಾಜು ಮಾಡಬೇಕಾಗಿದೆ ಅವನು ಕಾರ್ಯದಲ್ಲಿನ ಪರಸ್ಪರ ಅವಲಂಬನೆಗಳು ಯಾವುದಾದರೂ ಇದ್ದರೂ ಸಹ ನಿರ್ಧರಿಸಬೇಕು ಮತ್ತು ಅಂತಿಮವಾಗಿ ಅವರು ಪ್ರತಿ ಕಾರ್ಯ ಮತ್ತು ಇಡೀ ಯೋಜನೆಗೆ ಒಂದು ವೇಳಾಪಟ್ಟಿಯನ್ನು ಸಿದ್ಧಪಡಿಸಬೇಕು ಆದ್ದರಿಂದ ಇಲ್ಲಿ ಅವರು ಮೈಲಿಗಲ್ಲುಗಳನ್ನು ವಿತರಿಸಬಹುದಾದ ವೆಚ್ಚ ಮತ್ತು ಪಾವತಿ ಇತ್ಯಾದಿಗಳನ್ನು ಬಳಸಬಹುದು ಈಗ ನೀವು ಯೋಜನಾ ಪ್ಲಾನಿಂಗ್ಗೆ ಏಕೆ ಹೋಗಬೇಕು ಎಂದು ನೋಡೋಣ ಏಕೆಂದರೆ ಯೋಜನಾ ಪ್ಲಾನಿಂಗ್ಗೆ ಹೆಚ್ಚಿನ ಕಾಳಜಿ ಮತ್ತು ಗಮನ ನೀಡಬೇಕು ಏಕೆಂದರೆ ಅವಾಸ್ತವಿಕ ಸಮಯ ಮತ್ತು ಸಂಪನ್ಮೂಲ ಅಂದಾಜುಗಳಿಗೆ ಯಾವ ಬದ್ಧತೆಗಳು ಅನುಸರಣೆಗೆ ಕಾರಣವಾಗುತ್ತವೆ ಪ್ರಾಜೆಕ್ಟ್ ಮ್ಯಾನೇಜರ್ ಕೆಲವು ಅವಾಸ್ತವಿಕ ಸಮಯಗಳನ್ನು ಮಾಡಿದರೆ ಅದು ಅವನಿಗೆ ಸಾಧಿಸಲು ಸಾಧ್ಯವಿಲ್ಲ ಮತ್ತು ಕೆಲವು ಸಂಪನ್ಮೂಲ ಅಂದಾಜುಗಳು ಕಾರ್ಯಸಾಧ್ಯವಾಗದಿದ್ದರೆ ಈ ಕೆಳಗಿನ ಸಮಸ್ಯೆಗಳು ಉದ್ಭವಿಸಬಹುದು ಕೆಳಗಿನ ಸಮಸ್ಯೆಗಳು ಏನು ಇದು ಅನಗತ್ಯವಾಗಿ ಯೋಜನೆಗಳ ವಿತರಣೆಯನ್ನು ವಿಳಂಬಗೊಳಿಬಹುದು ಆದ್ದರಿಂದ ಗ್ರಾಹಕರು ಕಿರಿಕಿರಿಗೊಳ್ಳುತ್ತಾರೆ ಮತ್ತು ಗ್ರಾಹಕರು ಅತೃಪ್ತರಾಗುತ್ತಾರೆ ಆದ್ದರಿಂದ ಅದು ತಂಡದ ಸ್ಥೈರ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಮತ್ತು ಕಳಪೆ ಗುಣಮಟ್ಟದ ಕೆಲಸದಿಂದಾಗಿ ತಂಡದ ಸ್ಥೈರ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಮತ್ತು ಇದು ಅಸಮರ್ಪಕ ಅಂದಾಜು ಇತ್ಯಾದಿ ಕಾರಣಗಳಿಂದಾಗಿರಬಹುದು ಆದ್ದರಿಂದ ಯೋಜನೆಯು ವಿಫಲವಾಗಬಹುದು ಆದ್ದರಿಂದ ಅದಕ್ಕಾಗಿಯೇ ನಾವು ಯೋಜನಾ ಪ್ಲಾನಿಂಗ್ಗೆ ಹೆಚ್ಚಿನ ಕಾಳಜಿ ಮತ್ತು ಗಮನವನ್ನು ನೀಡಬೇಕು ಆದ್ದರಿಂದ ಸ್ಲೈಡಿಂಗ್ ವಿಂಡೋ ಯೋಜನೆ ಒಂದು ವಿಶೇಷ ರೀತಿಯ ಯೋಜನೆಯಾಗಿದ್ದು ಇದು ಹಲವಾರು ಹಂತಗಳಲ್ಲಿ ಯೋಜನಾ ಪ್ಲಾನಿಂಗ್ಅನ್ನು ಒಳಗೊಂಡಿರುತ್ತದೆ ಆದ್ದರಿಂದ ಇದು ಒಂದು ಹಂತದಲ್ಲಿ ಯೋಜನೆಯನ್ನು ಮಾಡುವುದಿಲ್ಲ ಒಂದೇ ಹಂತಕ್ಕೆ ಬದಲಾಗಿ ಇದು ಯೋಜನಾ ಯೋಜನೆಯನ್ನು ಹಲವಾರು ಹಂತಗಳಲ್ಲಿ ಸಿದ್ಧಪಡಿಸುತ್ತದೆ ಇಲ್ಲಿ ಸಾಮಾನ್ಯವಾಗಿ ಇದು ವ್ಯವಸ್ಥಾಪಕರನ್ನು ದೊಡ್ಡ ಬದ್ಧತೆಯಿಂದ ಬೇಗನೆ ರಕ್ಷಿಸುತ್ತದೆ ಏಕೆಂದರೆ ಸಾಮಾನ್ಯವಾಗಿ ವ್ಯವಸ್ಥಾಪಕರು ಏನು ಮಾಡಬೇಕೆಂದರೆ ಅವರು ಅಭಿವೃದ್ಧಿಪಡಿಸುವ ಬದ್ಧತೆಯನ್ನು ಮಾಡುವ ಆರಂಭಿಕ ಅವಶ್ಯಕತೆಗಳ ಹಂತವಾಗಿದೆ ಅಥವಾ ನಾವು ಈ ಹಂತದ ಮೂಲಕ ಯೋಜನೆಯನ್ನು ತಲುಪಿಸುತ್ತೇವೆ ಅದನ್ನು ಅವರು ನಿಜವಾಗಿ ಸಾಧಿಸದಿರಬಹುದು ಆದ್ದರಿಂದ ಸ್ಲೈಡಿಂಗ್ ವಿಂಡೋ ಪ್ರೋಟೋಕಾಲ್ ಅಥವಾ ವಿಂಡೋವನ್ನು ಸ್ಲೈಡಿಂಗ್ ವಿಂಡೋ ಪ್ಲಾನಿಂಗ್ ಮಾಡುವಲ್ಲಿ ವ್ಯವಸ್ಥಾಪಕರನ್ನು ದೊಡ್ಡ ಬದ್ಧತೆಗಳನ್ನು ಬಹಳ ಮುಂಚಿತವಾಗಿ ಮಾಡದಂತೆ ತಡೆಯಲಾಗುತ್ತದೆ ಆದ್ದರಿಂದ ಈ ತತ್ವವು ಜಾವಾjava ಸ್ಲೈಡಿಂಗ್ ವಿಂಡೋ ಪ್ರೋಟೋಕಾಲ್ ನಂತೆಯೇ ನೀವು ನೆಟ್ವರ್ಕಿಂಗ್ ನಲ್ಲಿ ಹೌದು ನೆಟ್ವರ್ಕಿಂಗ್ ನಲ್ಲಿ ಅಧ್ಯಯನ ಮಾಡಿದ್ದೀರಿ ಆದ್ದರಿಂದ ಯೋಜನೆಯು ಮುಂದುವರೆದಂತೆ ಹೆಚ್ಚಿನ ಮಾಹಿತಿ ಲಭ್ಯವಾಗುತ್ತದೆ ಆರಂಭದಲ್ಲಿ ಕಡಿಮೆ ಮಾಹಿತಿ ಮಾತ್ರ ಲಭ್ಯವಿದೆ ಪ್ರಗತಿಗಳು ಯಾವುವು ಎಂದು ಹೇಳಬಹುದು ಆದ್ದರಿಂದ ಅವರು ಹೆಚ್ಚು ಹೆಚ್ಚು ನವೀಕರಿಸಿದ ಮಾಹಿತಿಯ ಬಗ್ಗೆ ಬರುತ್ತಾರೆ ಆದ್ದರಿಂದ ಈ ನವೀಕರಿಸಿದ ಮಾಹಿತಿಯನ್ನು ನಂತರ ಸ್ವೀಕರಿಸಲಾಗುತ್ತದೆ ಅವು ನಿಖರವಾದ ಯೋಜನೆಗೆ ಅನುಕೂಲವಾಗುತ್ತವೆ ಆದ್ದರಿಂದ ಅದಕ್ಕಾಗಿಯೇ ಒಂದು ಕಿಟಕಿಯಲ್ಲಿ ಅಥವಾ ಒಂದರಲ್ಲಿ ಮಾಡುವ ಬದಲು ಒಂದು ಹಂತದ ಬದಲು ವ್ಯವಸ್ಥಾಪಕರು ಅವರು ಯೋಜನೆಯನ್ನು ಹಲವಾರು ಹಂತಗಳಲ್ಲಿ ನಿರ್ವಹಿಸಬೇಕು ಅಥವಾ ವಿಂಡೋದ ಕೆಲವು ಪರಿಕಲ್ಪನೆಯನ್ನು ಹಂತದಲ್ಲಿ ಹಲವಾರು ಹಂತಗಳಲ್ಲಿ ಬಳಬೇಕು ಆದ್ದರಿಂದ ಅಂತಿಮವಾಗಿ ಈ ಕ್ಲಾಸಿಕಲ್ ವಾಟರ್ಫಾಲ್ ಮಾಡೆಲ್ನ ಪ್ರತಿ ಹಂತವು ನಿಮಗೆ ತಿಳಿದಿರುವಂತೆ ಅದು ಕೆಲವು ಉತ್ಪಾದನೆ ಇರಬೇಕು ಆದ್ದರಿಂದ ಅದೇ ರೀತಿ ಈ ಸಾಫ್ಟ್ವೇರ್ ಪ್ರಾಜೆಕ್ಟ್ ನಿರ್ವಹಣೆಯ ಔಟ್ಪುಟ್ ಏನು ಸಾಫ್ಟ್ವೇರ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ನ output ಟ್ಪುಟ್ ಈ ಎಸ್ಪಿಎಂಪಿ ಡಾಕ್ಯುಮೆಂಟ್ ಆಗಿದ್ದು ಇದನ್ನು ಸಾಫ್ಟ್ವೇರ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ ಡಾಕ್ಯುಮೆಂಟ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಯೋಜನೆ ಪೂರ್ಣಗೊಂಡ ನಂತರ ಪ್ರಾಜೆಕ್ಟ್ ಮ್ಯಾನೇಜರ್ ಅವರು ಯೋಜನೆಗಳನ್ನು ಸಾಫ್ಟ್ವೇರ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ ಡಾಕ್ಯುಮೆಂಟ್ ಎಂದು ಕರೆಯುವ ಡಾಕ್ಯುಮೆಂಟ್ನಲ್ಲಿ ದಾಖಲಿಸಬೇಕು ಸಂಸ್ಥೆ ಅಂದರೆ ಏನು ಸಂಸ್ಥೆಯ ವಿಷಯಗಳು ಯಾವುವು ಕೆಳಗಿನ ವಿಷಯವು ಎಸ್ಪಿಎಂಪಿ ಡಾಕ್ಯುಮೆಂಟ್ನಲ್ಲಿರಬೇಕು ಮೊದಲು ಯೋಜನೆಯ ಪರಿಚಯದ ಸ್ವಲ್ಪ ಇರಬೇಕು ಅಲ್ಲಿ ಉದ್ದೇಶಗಳು ಮತ್ತು ಪ್ರಮುಖ ಕಾರ್ಯಗಳು ಇತ್ಯಾದಿಗಳನ್ನು ವಿವರಿಸಬೇಕು ನಂತರ ಅವರು ಉಲ್ಲೇಖಿಸಬೇಕಾದ ವಿವಿಧ ಪ್ರಾಜೆಕ್ಟ್ ಅಂದಾಜುಗಳು ಐತಿಹಾಸಿಕ ದತ್ತಾಂಶ ಅಂದಾಜು ತಂತ್ರಗಳು ಅಂದಾಜು ವೆಚ್ಚವನ್ನು ಶ್ರಮ ಮತ್ತು ಯೋಜನೆಯ ಅವಧಿ ಇತ್ಯಾದಿಗಳಿಗೆ ಬಳಸಿಕೊಳ್ಳಲಾಗುತ್ತದೆ ಅವುಗಳನ್ನು ಯೋಜನೆಯ ಅಂದಾಜು ಈ ವಿಭಾಗದಲ್ಲಿ ಇರಿಸಬೇಕಾಗಿದೆ ನಂತರ ಪ್ರಾಜೆಕ್ಟ್ ಸಂಪನ್ಮೂಲಗಳ ಯೋಜನೆಯು ಯೋಜನೆಗೆ ಅಗತ್ಯವಿರುವ ಸಂಪನ್ಮೂಲಗಳು ಯಾವುವು ಜನರು ಯಂತ್ರಾಂಶ ಸಾಫ್ಟ್ವೇರ್ ಮತ್ತು ಯಾವುದೇ ವಿಶೇಷ ಸಂಪನ್ಮೂಲಗಳಾಗಿರಬಹುದು ಇವುಗಳನ್ನು ಅದರಲ್ಲಿ ಒಳಗೊಂಡಿರುತ್ತದೆ ಈ ವಿಷಯದಲ್ಲಿ ಯಾವುದೇ ವೇಳಾಪಟ್ಟಿ ಈ ಕೆಳಗಿನವುಗಳನ್ನು ಅಂದರೆ ನೀವು ಕೆಲಸ ವಿಂಗಡಣಾ ರಚನೆಯನ್ನು ಬಳಸಬಹುದಾದಂತಹ ಯಾವ ಐಟಂ ಇರಬೇಕು ಯಾವ ಕಾರ್ಯ ನೆಟ್ವರ್ಕ್ ಗ್ಯಾಂಟ್ ಚಾರ್ಟ್ ಮತ್ತು ಪಿಇಆರ್ ಟಿ ಚಾರ್ಟ್ ಇತ್ಯಾದಿಗಳನ್ನ ಒಳಗೊಂಡಿರುತ್ತದೆ ಮತ್ತೊಂದು ವಿಷಯವು ಅಪಾಯ ನಿರ್ವಹಣಾ ಯೋಜನೆಯಾಗಿರಬಹುದು ಅದಕ್ಕಾಗಿ ನೀವು ಹೇಗೆ ಅಪಾಯವನ್ನು ನಿಭಾಯಿಸುತ್ತೀರಿ ನೀವು ಯಾವ ರೀತಿಯ ಅಪಾಯವನ್ನು ಹಾಕಬೇಕು ನೀವು ಯಾವ ಅಪಾಯದ ವಿಶ್ಲೇಷಣೆ ಮಾಡಿದ್ದೀರಿ ಅಪಾಯವನ್ನು ಗುರುತಿಸುವುದು ಹೇಗೆ ಅಪಾಯದ ಪ್ರಭಾವವನ್ನು ಅಂದಾಜು ಮಾಡುವುದು ಹೇಗೆ ಅಪಾಯವನ್ನು ತ್ಯಜಿಸುವುದು ಅಥವಾ ತಗ್ಗಿಸುವುದು ಹೇಗೆ ಆದ್ದರಿಂದ ಅಪಾಯ ನಿರ್ವಹಣಾ ಯೋಜನೆಯಲ್ಲಿ ಆ ವಿಷಯಗಳನ್ನು ವಿವರಿಸಬೇಕಾಗಿದೆ ಅಂತೆಯೇ ಪ್ರಾಜೆಕ್ಟ್ ಟ್ರ್ಯಾಕಿಂಗ್ ಮತ್ತು ನಿಯಂತ್ರಣ ಯೋಜನೆ ನೀವು ಯೋಜನೆಯನ್ನು ಹೇಗೆ ಟ್ರ್ಯಾಕ್ ಮಾಡುತ್ತಿದ್ದೀರಿ ನೀವು ಯೋಜನೆಯನ್ನು ಹೇಗೆ ನಿಯಂತ್ರಿಸುತ್ತೀರಿ ಮತ್ತು ಮೇಲ್ವಿಚಾರಣೆ ಮಾಡುತ್ತಿದ್ದೀರಿ ಎಂಬುದರ ಕುರಿತು ಇಲ್ಲಿ ಚರ್ಚಿಸಬೇಕು ಮತ್ತು ಅಂತಿಮವಾಗಿ ಎಸ್ಪಿಎಂಪಿ ಡಾಕ್ಯುಮೆಂಟ್ನಲ್ಲಿ ಒಂದು ವಿವಿಧ ವಿಭಾಗ ಇರಬೇಕು ಅದು ಪ್ರಕ್ರಿಯೆಯ ಟೈಲರಿಂಗ್ ಗುಣಮಟ್ಟದ ಭರವಸೆ ಅಂಶಗಳು ಸಂರಚನಾ ನಿರ್ವಹಣಾ ಅಂಶಗಳನ್ನು ಎಸ್ಪಿಎಂಪಿ ಡಾಕ್ಯುಮೆಂಟ್ ನಲ್ಲಿ ವಿವಿಧ ಯೋಜನೆಗಳ ಶೀರ್ಷಿಕೆಯಡಿಯಲ್ಲಿ ವಿವರಿಸಬೇಕು ಆದ್ದರಿಂದ ಮೂಲಭೂತ ಅಂದಾಜು ಪ್ರಶ್ನೆಗಳು ಯಾವುವು ಎಂದು ಈಗ ನೋಡೋಣ ನಾವು ಅಭಿವೃದ್ಧಿಪಡಿಸಲಿರುವ ಸಾಫ್ಟ್ವೇರ್ನ ಗಾತ್ರ ಹೇಗಿರಬೇಕು ಆದ್ದರಿಂದ ನಾವು ಗಾತ್ರವನ್ನು ಅಂದಾಜು ಮಾಡಬೇಕು ನಂತರ ಚಟುವಟಿಕೆಯನ್ನು ಪೂರ್ಣಗೊಳಿಸಲು ಎಷ್ಟು ಶ್ರಮ ಬೇಕಾಗುತ್ತದೆ ಎಂದು ಅಂದಾಜು ಮಾಡಬೇಕು ಆದ್ದರಿಂದ ನಾವು ಇಲ್ಲಿ ಪ್ರಯತ್ನವನ್ನು ಅಂದಾಜು ಮಾಡಬೇಕು ಎಷ್ಟು ಕ್ಯಾಲೆಂಡರ್ ಸಮಯ ಬೇಕು ಚಟುವಟಿಕೆಯನ್ನು ಪೂರ್ಣಗೊಳಿಸಲು ಎಷ್ಟು ಅವಧಿ ಬೇಕು ಅದನ್ನು ಅಂದಾಜು ಮಾಡಬೇಕು ಮತ್ತು ಅಂತಿಮವಾಗಿ ಚಟುವಟಿಕೆಯ ಮೇಲಿನ ಒಟ್ಟು ವೆಚ್ಚ ಯಾವುದು ಮತ್ತು ಯೋಜನೆಯ ಒಟ್ಟು ವೆಚ್ಚ ಎಷ್ಟು ಎಂದು ಅಂದಾಜು ಮಾಡಬೇಕಾಗಿರುವುದು ಇವುಗಳು ಮೂಲಭೂತ ಅಂದಾಜು ಪ್ರಶ್ನೆಗಳಾಗಿವೆ ಈಗ ನಾವು ಅನುಸರಿಸಬೇಕಾದ ಅಂದಾಜುಗಳ ಅನುಕ್ರಮಗಳು ಯಾವುವು ಎಂದು ನಾವು ನೋಡೋಣ ಮೊದಲು ನಾವು ಉತ್ಪನ್ನದ ಗಾತ್ರವನ್ನು ನಿರ್ಧರಿಸಬೇಕು ಮತ್ತು ಗಾತ್ರ ತಿಳಿದಿದ್ದರೆ ಗಾತ್ರದ ಅಂದಾಜಿನ ಪ್ರಕಾರ ನಾವು ಅಗತ್ಯವಾದ ಪ್ರಯತ್ನವನ್ನು ನಿರ್ಧರಿಸಬಹುದು ಮತ್ತು ಅಂದಾಜು ಪ್ರಯತ್ನದಿಂದ ಅಥವಾ ಪ್ರಯತ್ನದ ಅಂದಾಜಿನಿಂದ ನಾವು ಯೋಜನೆಯ ಅವಧಿ ಮತ್ತು ವೆಚ್ಚವನ್ನು ನಿರ್ಧರಿಸಬಹುದು ಆದ್ದರಿಂದ ಈ ಅನುಕ್ರಮವನ್ನು ಈ ಕೆಳಗಿನ ಗ್ರಾಫ್ನಲ್ಲಿ ಪ್ರತಿನಿಧಿಸಬಹುದು ಮೊದಲು ನಾವು ಗಾತ್ರವನ್ನು ಅಂದಾಜು ಮಾಡಬೇಕಾಗಿರುವುದನ್ನು ನೀವು ನೋಡಬಹುದು ಗಾತ್ರದಿಂದ ನಾವು ಶ್ರಮ ಮತ್ತು ಅವಧಿಯನ್ನು ಅಂದಾಜು ಮಾಡಬಹುದು ಮತ್ತು ಪ್ರಯತ್ನದಿಂದ ನಾವು ವೆಚ್ಚವನ್ನು ಅಂದಾಜು ಮಾಡಬಹುದು ನಂತರ ಅಂದಾಜು ಅವಧಿಯ ಪ್ರಯತ್ನದಿಂದ ನಾವು ಯಾರಾದರೂ ಅಥವಾ ಪ್ರಾಜೆಕ್ಟ್ ಮ್ಯಾನೇಜರ್ ಅವಧಿಯ ಅಂದಾಜಿನಿಂದ ಸಿಬ್ಬಂದಿಯನ್ನು ಅಂದಾಜು ಮಾಡಬಹುದು ಆದ್ದರಿಂದ ಯೋಜನಾ ವ್ಯವಸ್ಥಾಪಕರು ವೇಳಾಪಟ್ಟಿಯನ್ನು ಸಿದ್ಧಪಡಿಸಬಹುದು ಆದ್ದರಿಂದ ಸಾಫ್ಟ್ವೇರ್ ವೆಚ್ಚದ ಅಂಶಗಳು ಯಾವುವು ಎಂದು ಈಗ ನೋಡೋಣ ಆದ್ದರಿಂದ ಈ ಕೆಳಗಿನವುಗಳು ಸಾಫ್ಟ್ವೇರ್ ವೆಚ್ಚದ ಘಟಕಗಳಾಗಿವೆ ಎಂದು ನಾವು ನೋಡುತ್ತೇವೆ ಮೊದಲನೆಯದು ಯಂತ್ರಾಂಶ ಮತ್ತು ಸಾಫ್ಟ್ವೇರ್ ವೆಚ್ಚ ಆದ್ದರಿಂದ ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿಪಡಿಸಲು ವೆಚ್ಚವು ಅಗತ್ಯವಾಗಿರುತ್ತದೆ ಮತ್ತು ಅದು ಯಾವ ಹಾರ್ಡ್ವೇರ್ನಲ್ಲಿ ಕಾರ್ಯನಿರ್ವಹಿಸುತ್ತದೆ ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿಪಡಿಸಲು ಹಾರ್ಡ್ವೇರ್ ಯಾವುವು ಎಂಬುದರ ಮೇಲೆ ನಿಂತಿದೆ ಆದ್ದರಿಂದ ಈ ವೆಚ್ಚವು ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ವೆಚ್ಚವಾಗಿದೆ ನಂತರ ಪ್ರಯಾಣ ಮತ್ತು ತರಬೇತಿ ವೆಚ್ಚ ಇದರರ್ಥ ಉದ್ಯೋಗಿಗಳಿಗೆ ತರಬೇತಿ ನೀಡಲು ಅಗತ್ಯವಾದ ವೆಚ್ಚ ಮತ್ತು ಅದಕ್ಕೆ ಸಂಬಂಧಿಸಿದ ಪ್ರಯಾಣವೂ ಸಹ ಪ್ರಮುಖ ಅಂಶಗಳಾಗಿವೆ ನಂತರ ಮತ್ತೊಂದು ಘಟಕ ಪ್ರಯತ್ನದ ವೆಚ್ಚವು ಬಹಳ ಮುಖ್ಯ ಮತ್ತು ಅಂತಿಮವಾಗಿ ಈ ಯೋಜನೆಗೆ ಅಗತ್ಯವಿರುವ ಓವರ್ ಹೆಡ್ ಯಾವುದು ಎಂದು ನಾವು ತಿಳಿದುಕೊಳ್ಳಬೇಕು ಆದ್ದರಿಂದ ಈ ಎಲ್ಲ ವೆಚ್ಚದ ಯಂತ್ರಾಂಶವು ಪ್ರಮುಖ ಅಂಶವಾಗಿದೆ ಹೆಚ್ಚಿನ ಯೋಜನೆಗಳಲ್ಲಿ ಮತ್ತು ಇಲ್ಲಿ ಯೋಜನೆಯಲ್ಲಿ ತೊಡಗಿರುವ ಎಂಜಿನಿಯರ್ಗಳ ಸಂಬಳವೂ ಕೂಡ ಒಳಗೊಂಡಿರುತ್ತದೆ ಆದ್ದರಿಂದ ಅದಕ್ಕಾಗಿಯೇ ಇದು ಹೆಚ್ಚು ಪ್ರಬಲವಾದ ಅಂಶವಾಗಿರಬಹುದು ಇದು ಒಟ್ಟು ವೆಚ್ಚಗಳಲ್ಲಿ ಹೆಚ್ಚು ಶೇಕಡಾವಾರು ಪ್ರಮಾಣವನ್ನು ಹೊಂದಿರುತ್ತದೆ ನಂತರ ಓವರ್ಹೆಡ್ಗಳು ಆದ್ದರಿಂದ ಓವರ್ ಹೆಡ್ಗಳು ಒಂದೇ ಯೋಜನೆಗೆ ಅಲ್ಲ ಆದರೆ ವಿಭಿನ್ನ ಯೋಜನೆಗಳಿಗೆ ಸಹ ಇರಬಹುದು ಇಲ್ಲಿ ನಾವು ಕಟ್ಟಡ ತಾಪನ ಬೆಳಕು ಇತ್ಯಾದಿಗಳ ವೆಚ್ಚವನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗಿದೆ ನೆಟ್ವರ್ಕಿಂಗ್ ಮತ್ತು ಸಂವಹನಗಳ ವೆಚ್ಚ ಹಂಚಿದ ಸೌಲಭ್ಯಗಳ ವೆಚ್ಚ ಗ್ರಂಥಾಲಯ ಸಿಬ್ಬಂದಿ ರೆಸ್ಟೋರೆಂಟ್ ಇತ್ಯಾದಿಗಳು ಆದ್ದರಿಂದ ಇವುಗಳನ್ನು ಸಹ ಓವರ್ಹೆಡ್ ಎಂದು ಪರಿಗಣಿಸಬಹುದು ಆದ್ದರಿಂದ ಇವುಗಳನ್ನು ಯಾವ ಓವರ್ಹೆಡ್ ಎಂದು ಪರಿಗಣಿಸಬಹುದು ಆದ್ದರಿಂದ ಯೋಜನೆಯನ್ನು ಅಭಿವೃದ್ಧಿಪಡಿಸಲು ಸಾಫ್ಟ್ವೇರ್ ವೆಚ್ಚದ ಅಂಶಗಳು ವಿಭಿನ್ನವಾಗಿವೆ ಈಗ ನಾನು ನಿಮಗೆ ಹೇಳಿದಂತೆ ಒಂದು ಪ್ರಮುಖ ವೆಚ್ಚದ ಅಂಶವೆಂದರೆ ಅದು ಪ್ರಯತ್ನ ಆಗಿದೆ ಆದ್ದರಿಂದ ಪ್ರಯತ್ನವನ್ನು ಹೇಗೆ ಅಳೆಯುವುದು ಆದ್ದರಿಂದ ಪ್ರಯತ್ನವನ್ನುಅಳೆಯುವ ಸಲುವಾಗಿ ನಿಮಗೆ ಅಗತ್ಯವಿರುವ ಒಂದು ಪರಿಭಾಷೆಯನ್ನು ಅಳೆಯುವ ಸಲುವಾಗಿ ಅದನ್ನು ವ್ಯಕ್ತಿ ತಿಂಗಳು ಎಂದು ಕರೆಯಲಾಗುತ್ತದೆ ಇದು ಪ್ರಯತ್ನಕ್ಕೆ ಹೆಚ್ಚು ಸಂಬಂಧಿಸಿದೆ ಆದ್ದರಿಂದ ಒಂದು ಯೋಜನೆಯನ್ನು ಅಭಿವೃದ್ಧಿಪಡಿಸಲು 300 ವ್ಯಕ್ತಿ ತಿಂಗಳುಗಳನ್ನು ತೆಗೆದುಕೊಳ್ಳುತ್ತದೆ ಎಂದು ಅಂದಾಜಿಸಲಾಗಿದೆ ಈಗ ಇದರ ಅರ್ಥವೇನು ಎಂದು ನಾವು ಹೇಳೆಬಹುದು ಹಾಗಾದರೆ ಒಬ್ಬ ವ್ಯಕ್ತಿಯು ಕೇವಲ 3 ದಿನಗಳವರೆಗೆ ಕೆಲಸ ಮಾಡುವುದು 30 ಜನರು 1 ದಿನ ಕೆಲಸ ಮಾಡುವುದಕ್ಕೆ ಸಮನಾಗಿದೆಯೇ ಇಲ್ಲ ಖಂಡಿತವಾಗಿಯೂ ಇಲ್ಲ ನಂತರ ಏಕೆ ಆದ್ದರಿಂದ ಈ ಪ್ರಶ್ನೆಗೆ ಉತ್ತರಿಸಲು ನಾವು ಮನುಷ್ಯನ ತಿಂಗಳು ಅಂದರೆ ಎಷ್ಟು ಗಂಟೆಗಳು ಎಂದು ನೋಡೋಣ ಆದ್ದರಿಂದ ಡೀಫಾಲ್ಟ್ ಮೌಲ್ಯವು ತಿಂಗಳಿಗೆ 152 ಗಂಟೆಗಳು ಎಂದು ನಾವು ಹೇಳಿದರೆ ಅಂದರೆ 19 ದಿನಗಳು ಕೆಲವು ಕೆಲಸ ಮಾಡಬೇಕಾಗಿದೆ ಅಥವಾ ಕೆಲವು ವ್ಯಕ್ತಿಗಳು ದಿನಕ್ಕೆ 8 ಗಂಟೆ 19 ದಿನ ಕೆಲಸ ಮಾಡಬೇಕು ಆದ್ದರಿಂದ ಏಕೆ ವ್ಯಕ್ತಿಯ ತಿಂಗಳು ಮತ್ತು ವ್ಯಕ್ತಿಯ ದಿನಗಳು ಅಥವಾ ವ್ಯಕ್ತಿಯ ವರ್ಷಗಳು ಅಲ್ಲ ಆದ್ದರಿಂದ ಸಾಮಾನ್ಯವಾಗಿ ಆಧುನಿಕ ಯೋಜನೆಗಳು ಪೂರ್ಣಗೊಳ್ಳಲು ಕೆಲವು ತಿಂಗಳುಗಳನ್ನು ತೆಗೆದುಕೊಳ್ಳುತ್ತದೆ ಕೆಲವು ಯೋಜನೆಗಳು 1 ವರ್ಷಕ್ಕಿಂತ ಹೆಚ್ಚಿನ ಸಮಯ ತೆಗೆದುಕೊಳ್ಳಬಹುದು ಆದರೆ ಆಧುನಿಕ ಯೋಜನೆಗಳು ಪೂರ್ಣಗೊಳ್ಳಲು ಕೆಲವು ತಿಂಗಳುಗಳನ್ನು ತೆಗೆದುಕೊಳ್ಳುತ್ತವೆ ಆದ್ದರಿಂದ ಈ ಯೋಜನೆಗಳಿಗೆ ವ್ಯಕ್ತಿ ವರ್ಷವು ಸ್ಪಷ್ಟವಾಗಿ ಸೂಕ್ತವಲ್ಲ ಆದ್ದರಿಂದ ಅದೇ ರೀತಿ ವ್ಯಕ್ತಿಯ ದಿನಗಳು ತುಂಬಾ ಚಿಕ್ಕದಾಗಿರುತ್ತವೆ ಆದ್ದರಿಂದ ವ್ಯಕ್ತಿಯ ದಿನಗಳು ಮೇಲ್ವಿಚಾರಣೆ ಮತ್ತು ಅಂದಾಜು ಓವರ್ಹೆಡ್ ಅನ್ನು ತುಂಬಾ ಕಷ್ಟಕರವಾಗಿಸುತ್ತದೆ ಇದು ದೊಡ್ಡ ಮತ್ತು ಬೇಸರದ ಸಂಗತಿಯಾಗಿದೆ ಆದ್ದರಿಂದ ಆದ್ದರಿಂದ ಇದು ಮಧ್ಯಮ ಯಾವುದು ಅದು ತಿಂಗಳು ಎಂದು ನಾವು ಪ್ರಯತ್ನಿಸಬೇಕು ಆದ್ದರಿಂದ ಇದು ಸೂಕ್ತ ಅಳತೆಯಾಗಿರುತ್ತದೆ ಪ್ರಯತ್ನವನ್ನು ಅಳೆಯಲು ಇದು ಸೂಕ್ತವಾದ ಮೆಟ್ರಿಕ್ ಆಗಿದೆ ಆದ್ದರಿಂದ ಈಗ ಈ ವೆಚ್ಚ ಮತ್ತು ಬೆಲೆಗಳನ್ನು ನೋಡೋಣ ಆದ್ದರಿಂದ ಸಾಫ್ಟ್ವೇರ್ ವ್ಯವಸ್ಥೆಯನ್ನು ಉತ್ಪಾದಿಸುವ ವೆಚ್ಚವನ್ನು ಕಂಡುಹಿಡಿಯಲು ಅಂದಾಜುಗಳನ್ನು ಮಾಡಲಾಗುತ್ತದೆ ಆದ್ದರಿಂದ ಸಾಫ್ಟ್ವೇರ್ ವ್ಯವಸ್ಥೆಯನ್ನು ಉತ್ಪಾದಿಸುವ ವೆಚ್ಚ ಎಷ್ಟು ಎಂದು ಕಂಡುಹಿಡಿಯಲು ನಾವು ಅಂದಾಜುಗಳನ್ನು ಸಿದ್ಧಪಡಿಸಬೇಕು ಆದ್ದರಿಂದ ಆದಾಗ್ಯೂ ಅಭಿವೃದ್ಧಿ ವೆಚ್ಚ ಮತ್ತು ಗ್ರಾಹಕರಿಗೆ ವಿಧಿಸಲಾಗುವ ಬೆಲೆಯ ನಡುವೆ ಅಂತಹ ಸರಳ ಸಂಬಂಧವಿಲ್ಲ ಎಂದು ನೀವು ಗಮನಿಸಬಹುದು ಆದ್ದರಿಂದ ಗ್ರಾಹಕರಿಗೆ ವಿಧಿಸಲಾಗುವ ಬೆಲೆಯು ಈ ಉತ್ಪನ್ನ ಅಥವಾ ಸಾಂಸ್ಥಿಕವು ಯಾವ ಪರಿಗಣನೆಗಳು ಅಥವಾ ಆರ್ಥಿಕ ರಾಜಕೀಯ ಮತ್ತು ವ್ಯವಹಾರ ಪರಿಗಣನೆಗಳನ್ನು ಪ್ರಭಾವಿಸುತ್ತದೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಯೋಜನೆಯ ಅಭಿವೃದ್ಧಿ ವೆಚ್ಚ ಮತ್ತು ಬೆಲೆಯ ನಡುವೆ ಯಾವುದೇ ನೇರ ಸಂಬಂಧದ ಸರಳ ಸಂಬಂಧವಿಲ್ಲ ಎಂದು ನೀವು ನೋಡಬಹುದು ಮತ್ತು ಅದು ಯೋಜನೆಯನ್ನು ಪಡೆಯುವುದಕ್ಕಾಗಿ ಗ್ರಾಹಕರಿಗೆ ಮೇಲೆ ವಿಧಿಸಲಾಗುತ್ತದೆ ಆದ್ದರಿಂದ ವೆಚ್ಚದ ಅಂದಾಜು ಪ್ರಕ್ರಿಯೆಯನ್ನು ಈ ರೀತಿ ಪ್ರತಿನಿಧಿಸಬಹುದು ಇದು ಅವಶ್ಯಕತೆಗಳು ಯಾವುವು ಮತ್ತು ಇತರ ವೆಚ್ಚ ಚಾಲಕರು ಎಂಬ ಎರಡು ಒಳಹರಿವುಗಳನ್ನು ತೆಗೆದುಕೊಳ್ಳುತ್ತದೆ ಮತ್ತು ಈ ಅಂದಾಜು ಪ್ರಕ್ರಿಯೆಯ ನಂತರ ನಾವು ಪ್ರಯತ್ನವನ್ನು ಪಡೆಯಬಹುದು ಅಭಿವೃದ್ಧಿ ಸಮಯವು ಪ್ರಯತ್ನದ ಸಮಯ ಅಭಿವೃದ್ಧಿಯಾಗಿದೆ ಮತ್ತು ಅಗತ್ಯವಿರುವ ಸಿಬ್ಬಂದಿ ಸಂಖ್ಯೆ ಮತ್ತು ಯೋಜನೆಯ ವೆಚ್ಚದ ಅಂದಾಜುಗಳನ್ನು ಪಡೆಯಬಹುದು ಮಾರುಕಟ್ಟೆ ಅವಕಾಶದಂತಹ ಸಾಫ್ಟ್ವೇರ್ ಬೆಲೆಗಳ ಮೇಲೆ ಪರಿಣಾಮ ಬೀರುವ ಕೆಲವು ಅಂಶಗಳು ಇವು ಈ ವೆಚ್ಚವು ಅನಿಶ್ಚಿತತೆಯನ್ನು ಅಂದಾಜು ಮಾಡುತ್ತದೆ ಮತ್ತು ನಂತರ ಈ ಒಪ್ಪಂದದ ನಿಯಮಗಳ ಅವಶ್ಯಕತೆಗಳ ಚಂಚಲತೆಯನ್ನು ನೀವು ಹೇಳಬಹುದು ಮತ್ತು ಆರ್ಥಿಕ ಆರೋಗ್ಯದ ಬಗ್ಗೆ ಅವುಗಳು ಸಾಫ್ಟ್ವೇರ್ ಬೆಲೆಗಳ ಮೇಲೆ ಪರಿಣಾಮ ಬೀರುವ ಕೆಲವು ಅಂಶಗಳಾಗಿವೆ ಇದು ಹೀಗಿದೆ ಇಲ್ಲಿ ಕೆಲವು ಬುದ್ಧಿವಂತಿಕೆಯ ಪದಗಳನ್ನು ನೀಡಲಾಗಿದೆ ಸಾಫ್ಟ್ವೇರ್ ಪ್ರಾಜೆಕ್ಟ್ ಅದರ ಪ್ರಮುಖ ಮೈಲಿಗಲ್ಲುಗಳು ಮತ್ತು ಸಮಯ ಮತ್ತು ಹಣದ ವಾಸ್ತವಿಕ ಅಂದಾಜುಗಳ ಸ್ಪಷ್ಟ ವ್ಯಾಖ್ಯಾನಗಳನ್ನು ಹೊಂದಿಲ್ಲದಿದ್ದರೆ ಅದು ನಂತರ ಏನಾಗಬಹುದು ಇದು ತುಂಬಾ ಕಷ್ಟಕರವಾದ ಯೋಜನೆ ಎಂದು ಪ್ರಾಜೆಕ್ಟ್ ಮ್ಯಾನೇಜರ್ ಹೇಳಲು ಸಾಧ್ಯವಿಲ್ಲ ಮತ್ತು ಯೋಜನೆಯು ನಿಯಂತ್ರಣದಲ್ಲಿದೆ ಅಥವಾ ನಿಯಂತ್ರಣ ಮೀರಿದೆ ಎಂದು ವ್ಯವಸ್ಥಾಪಕರಿಗೆ ಹೇಳಲಾಗುವುದಿಲ್ಲ ಹಾಗಾದರೆ ಅಂದಾಜುಗಳು ಯಾವಾಗ ಬೇಕು ಆದ್ದರಿಂದ ಯೋಜನೆಯ ವಿವಿಧ ಹಂತಗಳಲ್ಲಿ ವಿಭಿನ್ನ ಅಂದಾಜುಗಳ ಅಗತ್ಯವಿದೆ ಹಂತದ ಪ್ರಾರಂಭದಂತೆಯೇ ಸಮಯದ ವೆಚ್ಚ ಮತ್ತು ಪ್ರಯೋಜನಗಳ ಅಂದಾಜುಗಳು ಏನು ಅಂದಾಜು ಮಾಡಬೇಕೆಂದು ನೀವು ಬಯಸುತ್ತೀರಿ ಅದೇ ರೀತಿ ಯೋಜನಾ ಬಜೆಟ್ನಲ್ಲಿ ಯೋಜನಾ ವೇಳಾಪಟ್ಟಿ ವೆಚ್ಚದ ಅಂದಾಜುಗಳಲ್ಲಿನ ಯೋಜನಾ ಹಂತದ ಸಮಯದ ಅಂದಾಜುಗಳನ್ನು ಮಾಡಬೇಕು ಮತ್ತು ವ್ಯವಹಾರ ಸಂದರ್ಭದಲ್ಲಿ ವೆಚ್ಚ ಮತ್ತು ಲಾಭದ ಅಂದಾಜುಗಳು ಅಗತ್ಯವಾಗಿರುತ್ತದೆ ಅದೇ ರೀತಿ ಯೋಜನೆಯ ಹಂತಗಳ ಪ್ರಾರಂಭದ ಸಮಯದಲ್ಲಿ ನಮಗೆ ಸಮಯ ಮತ್ತು ಅಗತ್ಯವಿರುವ ವೆಚ್ಚವು ಈ ಹಂತಕ್ಕೆ ಬೇಕಾಗಿರುವುದು ಮತ್ತು ಅದನ್ನು ಪುನರ್ ದೃಡೀಕರಣ ಮಾಡಬೇಕಿರುತ್ತದೆ ಇದು ಕೆಲವು ಸಮಸ್ಯೆಗಳು ಅಂದಾಜಿನೊಂದಿಗೆ ಇರುತ್ತವೆ ಯೋಜನೆಯ ಈ ಅಂದಾಜು ಹೆಚ್ಚು ವ್ಯಕ್ತಿನಿಷ್ಠ ಸ್ವರೂಪವಾಗಿದೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಅದನ್ನು ಅಂದಾಜು ಮಾಡುವ ವ್ಯಕ್ತಿನಿಷ್ಠ ಸ್ವರೂಪವು ಅಂದಾಜಿನ ಸಮಯದಲ್ಲಿ ಅಡೆತಡೆಗಳನ್ನು ಉಂಟುಮಾಡುತ್ತದೆ ಏಕೆಂದರೆ ಇಲ್ಲಿ ಹೆಚ್ಚು ವ್ಯಕ್ತಿನಿಷ್ಠ ಮತ್ತು ರಾಜಕೀಯ ಒತ್ತಡಗಳು ಇರುತ್ತವೆ ಇದು ಅಂದಾಜು ಮಾಡುವಾಗ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ ಮತ್ತು ಪ್ರಸ್ತುತ ತಂತ್ರಜ್ಞಾನವು ವೇಗವಾಗಿ ಬದಲಾಗುತ್ತಿದೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ತಂತ್ರಜ್ಞಾನದ ಬದಲಾವಣೆಯು ಯೋಜನೆಯ ಅಂದಾಜುಗಾಗಿ ಸಾಫ್ಟ್ವೇರ್ಗೆ ತಡೆಗೋಡೆ ಹಾಕುತ್ತದೆ ಮತ್ತು ಅಂತಿಮವಾಗಿ ಇತ್ತೀಚಿನ ದಿನಗಳಲ್ಲಿ ಯೋಜನೆಗಳು ಯಾವುವು ಅವರು ಯಾವ ಗ್ರಾಹಕರಿಗೆ ನೀಡುತ್ತಿದ್ದಾರೆ ಎಂಬುದು ನಿಮಗೆ ತಿಳಿದಿದೆ ಆದ್ದರಿಂದ ಅವರು ಅವು ಪ್ರಾಕೃತಿಕವಾಗಿ ಹೆಚ್ಚಾಗಿ ಭಿನ್ನವಾಗಿರುತ್ತವೆ ಆದ್ದರಿಂದ ಒಂದು ಯೋಜನೆಯ ಅನುಭವ ಅವುಗಳ ಸ್ವರೂಪವು ವಿಭಿನ್ನವಾಗಿರುವುದರಿಂದ ಇನ್ನೊಂದಕ್ಕೆ ಅನ್ವಯವಾಗದಿರಬಹುದು ಆದ್ದರಿಂದ ವಿಭಿನ್ನ ಅಂಶಗಳು ವಿವಿಧ ನಿಯತಾಂಕಗಳನ್ನು ಅಂದಾಜು ಮಾಡಲು ಕೆಲವು ವಿಶೇಷ ತೊಂದರೆಗಳನ್ನು ಉಂಟುಮಾಡುತ್ತದೆ ಆದ್ದರಿಂದ ಈಗ ಅಂದಾಜುಗೆ ಸಂಬಂಧಿಸಿದ ಇತರ ಎರಡು ಪ್ರಮುಖ ಸಮಸ್ಯೆಗಳನ್ನು ನೋಡೋಣ ಒಂದು ಓವರ್ ಎಸ್ಟಿಮೇಟಿಂಗ್ ಮತ್ತು ಇನ್ನೊಂದು ಅಂಡರ್ ಎಸ್ಟಿಮೇಟಿಂಗ್ ಆದ್ದರಿಂದ ಓವರ್ ಮತ್ತು ಅಂಡರ್ ಎಸ್ಟಿಮೇಟಿಂಗ್ ಅಡಿಯಲ್ಲಿ ಅವರು ಎರಡು ಕಾನೂನುಗಳಿಂದ ಮಾರ್ಗದರ್ಶಿಸಲ್ಪಡುತ್ತಾರೆ ಇದರಲ್ಲಿ ಒಂದು ಪಾರ್ಕಿನ್ಸನ್ ಕಾನೂನು ಇದು ಲಭ್ಯವಿರುವ ಎಲ್ಲ ಸಮಯವನ್ನು ತುಂಬಲು ಕೆಲಸ ವಿಸ್ತರಿಸುತ್ತದೆ ಎಂದು ಹೇಳಿದೆ ಇದರರ್ಥ 20 ದಿನಗಳನ್ನು ಹೇಳುವ ಸ್ಥಳದಲ್ಲಿ ನೀವು 30 ದಿನಗಳನ್ನು ನಿಗದಿಪಡಿಸಿದ್ದರೆ ನೀವು ಹೆಚ್ಚು ಅಂದಾಜು ಮಾಡಿದ್ದೀರಾ ಎಂದು ಆಗ ಏನಾಗುತ್ತದೆ ಜನರು ಲಭ್ಯವಿರುವ ಸಮಯವನ್ನು ತುಂಬಲು ವಿಸ್ತರಿಸುವ ಕೆಲಸ ಅವರು ಮಾಡುವುದಿಲ್ಲ ಅವರು ಉದ್ದೇಶಪೂರ್ವಕವಾಗಿ ಕೆಲಸ ಮಾಡುವುದಿಲ್ಲ ಅವರು ಇನ್ನೂ ಸ್ವಲ್ಪ ಸಮಯ ಉಳಿದಿದೆ ಎಂದು ಪ್ರಯತ್ನಿಸುತ್ತಾರೆ ನಾವು ಕೂಡ ಹಾಗೆ ಮಾಡುತ್ತೇವೆ ಕೇವಲ ಎರಡು ದಿನಗಳು ಉಳಿದಿರುವವರಗೆ ಕಾಯುತ್ತೇವೆ ನಂತರ ಆ ದಿನಗಳಲ್ಲಿ ನಾವು ಬಾಕಿ ಇರುವ ಕೆಲಸಗಳನ್ನು ಮಾಡುತ್ತೇವೆ ಆದ್ದರಿಂದ ಲಭ್ಯವಿರುವ ಸಮಯವನ್ನು ತುಂಬಲು ಕೆಲಸ ವಿಸ್ತರಿಸುತ್ತದೆ ನೀವು ಅವಧಿಯನ್ನು ಅತಿಯಾಗಿ ಅಂದಾಜು ಮಾಡಿದರೆ ಇದು ಸಂಭವಿಸುತ್ತದೆ ಆದ್ದರಿಂದ ಕಡಿಮೆ ಅಂದಾಜು ಮಾಡಿದ್ದರೆ ಯಾವುದೇ ಅತಿಯಾದ ಖರ್ಚು ಇರುವುದಿಲ್ಲ ಆದರೆ ವ್ಯವಸ್ಥೆಯು ಸಾಮಾನ್ಯವಾಗಿ ಅಪೂರ್ಣವಾಗಿರುತ್ತದೆ ಮತ್ತು ಅದು ಗುಣಮಟ್ಟದ್ದಾಗಿರುವುದಿಲ್ಲ ಆದ್ದರಿಂದ ಮತ್ತೊಂದು ಕಾನೂನು ಎಂದರೆ ಅದು ವೈನ್ಬರ್ಗ್ನ ಜೀರೋತ್Weinberg's Zeroth ವಿಶ್ವಾಸಾರ್ಹತೆಯ ನಿಯಮ ಅದು ಸಮಸ್ಯೆಯ ಮೇಲೆ ಮತ್ತು ಅಂದಾಜು ಮಾಡುವಲ್ಲಿ ಮಾರ್ಗದರ್ಶನ ನೀಡುತ್ತದೆ ವಿಶ್ವಾಸಾರ್ಹತೆಯ ಅಗತ್ಯವನ್ನು ಪೂರೈಸದ ಸಾಫ್ಟ್ವೇರ್ ಪ್ರಾಜೆಕ್ಟ್ ಇತರ ಯಾವುದೇ ಅವಶ್ಯಕತೆಗಳನ್ನು ಪೂರೈಸುತ್ತದೆ ಎಂದು ಅದು ಹೇಳುತ್ತದೆ ಆದ್ದರಿಂದ ಇದಕ್ಕೆ ಈ ವಿಶ್ವಾಸಾರ್ಹತೆಯ ಅಗತ್ಯವಿಲ್ಲದಿದ್ದರೆ ಅದು ವಿಶ್ವಾಸಾರ್ಹತೆಯ ಅಗತ್ಯವನ್ನು ಪೂರೈಸಬೇಕಾಗಿಲ್ಲ ಇದು ಅಪೇಕ್ಷಣೀಯವಲ್ಲದ ಯಾವುದೇ ಅವಶ್ಯಕತೆಗಳನ್ನು ಪೂರೈಸುತ್ತದೆ ಆದ್ದರಿಂದ ಅಂಡರ್ ಎಸ್ಟಿಮೇಟ್ ಪರಿಣಾಮವೆಂದರೆ ಹೆಚ್ಚಿನ ಆಕ್ರಮಣಕಾರಿ ಗುರಿಯೊಂದಿಗೆ ಪ್ರೇರಣೆ ಮತ್ತು ಸ್ಥೈರ್ಯವನ್ನು ಕಡಿಮೆಗೊಳಿಸಲಾಗುತ್ತದೆ ಮತ್ತು ಅಂದಾಜಿನಡಿಯಲ್ಲಿ ಯೋಜನೆಯನ್ನು ಕೈಬಿಡಬೇಕಾಬಹುದು ಏಕೆಂದರೆ ಆ ಅಭಿವರ್ಧಕರು ಗುಣಮಟ್ಟದ ಕೆಲಸದೊಂದಿಗೆ ಹೆಚ್ಚು ಒತ್ತಡದ ಗಡುವನ್ನು ಪ್ರತಿಕ್ರಿಯಿಸುತ್ತಾರೆ ಆದ್ದರಿಂದ ಸಮಯ ಕಡಿಮೆ ಇರುವುದರಿಂದ ಒತ್ತಡವಿರುವುದರಿಂದ ಅವರು ಗುಣಮಟ್ಟದೊಂದಿಗೆ ರಾಜಿ ಮಾಡಿಕೊಳ್ಳುತ್ತಾರೆ ಮತ್ತು ಅವರು ಸ್ವಲ್ಪಮಟ್ಟಿಗೆ ಗಣನೀಯ ಕೆಲಸವನ್ನು ಮಾಡುತ್ತಾರೆ ಆದ್ದರಿಂದ ಯೋಜನೆಯನ್ನು ಕೈಬಿಡಬಹುದು ಆದ್ದರಿಂದ ಯಶಸ್ವಿ ಅಂದಾಜಿನ ಆಧಾರಗಳು ಯಾವುವು ಎಂದು ಈಗ ನೋಡೋಣ ಆದ್ದರಿಂದ ಯಾವ ಎರಡು ವಿಷಯಗಳು ಬೇಕಾಗುತ್ತವೆ ಎಂಬುದು ಮುಖ್ಯ ಒಂದು ಹಿಂದಿನ ಹಿಂದಿನ ಯೋಜನೆಗಳ ಮಾಹಿತಿಯಾಗಿದೆ ಇನ್ನೊಂದು ನಾವು ಒಳಗೊಂಡಿರುವ ಕೆಲಸದ ಪ್ರಮಾಣವನ್ನು ಹೇಗೆ ಅಳೆಯಬೇಕು ಎಂಬುದನ್ನು ತಿಳಿದುಕೊಳ್ಳಬೇಕು ನಮಗೆ ಅವಶ್ಯಕವಾಗಿರಬಹುದು ಅಥವಾ ಯೋಜನೆಯಲ್ಲಿ ತೊಡಗಿರುವ ಕೆಲಸದ ಪ್ರಮಾಣವನ್ನು ಅಳೆಯಲು ಯೋಜನಾ ವ್ಯವಸ್ಥಾಪಕರಿಗೆ ಸಾಧ್ಯವಾಗುತ್ತದೆ ಆದ್ದರಿಂದ ಇದು ಯಶಸ್ವಿ ಅಂದಾಜುಗೆ ಆಧಾರವಾಗಿದೆ ಆದ್ದರಿಂದ ಆ ವಿಷಯಗಳು ಇರುತ್ತವೆ ಆದ್ದರಿಂದ ಒಳಗೊಂಡಿರುವ ಕೆಲಸದ ಪ್ರಮಾಣವನ್ನು ಅಳೆಯಲು ನಾವು ಸಾಂಪ್ರದಾಯಿಕ ಗಾತ್ರದ ಅಳತೆಗಳಾದ LOC ಲೈನ್ ಆಫ್ ಕೋಡ್ 'lines of code' ಅನ್ನು ಬಳಸಬಹುದು ಆದರೆ ಆದರೆ LOC ಯಲ್ಲಿ ಕೆಲವು ವಿಶೇಷ ಸಮಸ್ಯೆಗಳಿವೆ ಎಂದು ನಮಗೆ ತಿಳಿದಿದೆ ನಾವು ಅದನ್ನು ಮುಂದಿನ ತರಗತಿಯಲ್ಲಿ ಚರ್ಚಿಸುತ್ತೇವೆ ತದನಂತರ ಅಂದಾಜುಗಳನ್ನು ಪರಿಷ್ಕರಿಸುವುದು ಅಂದಾಜುಗಳನ್ನು ಹೇಗೆ ಪರಿಷ್ಕರಿಸುವುದು ಈ ಅಂದಾಜು ಒಂದು ಹಂತದಲ್ಲಿ ಮಾಡಲಾಗುವುದಿಲ್ಲ ಎಂದು ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ ನೀವು ಆರಂಭಿಕ ಅಂದಾಜು ಮೊದಲು ಮಾಡಬೇಕು ಪ್ರಾಜೆಕ್ಟ್ ಮ್ಯಾನೇಜರ್ ಮೊದಲು ಮಾಡಬೇಕಾಗಿರುವ ಆರಂಭಿಕ ಅಂದಾಜನ್ನು ಮಾಡಬೇಕು ನಂತರ ಅದನ್ನು ನವೀಕರಿಸಬೇಕು ಕ್ರಮೇಣ ಅದನ್ನು ಪರಿಷ್ಕರಿಸಬೇಕು ಆದ್ದರಿಂದ ಈಗ ಅಂದಾಜುಗಳನ್ನು ಪರಿಷ್ಕರಿಸಲು ಅಥವಾ ಅಂದಾಜುಗಳನ್ನು ನವೀಕರಿಸಲು ಈ ಅಂದಾಜುಗಳನ್ನು ಸರಿಹೊಂದಿಸಲು ಕಾರಣವೇನು ಎಂದು ನೋಡೋಣ ಏಕೆಂದರೆ ಸಂವಹನ ವೆಚ್ಚವನ್ನು ಅಂದಾಜುಗಳಲ್ಲಿ ಮರೆಮಾಡಲಾಗಿದೆ ಅವರು ಮರೆಮಾಡಲಾಗಿರುವ ಸಂವಹನ ವೆಚ್ಚಗಳು ಯಾವುವು ಅವು ಹೊರಬರುತ್ತಿಲ್ಲ ಅಥವಾ ಸ್ವಲ್ಪ ಪರಿಣಾಮ ಬೀರುವಂತಹವುಗಳನ್ನು ನೀವು ಕಂಡುಹಿಡಿಯಲಾಗುವುದಿಲ್ಲ ಮತ್ತು ಸಾಮಾನ್ಯ ಪರಿಸ್ಥಿತಿಗಳು ಅನ್ವಯವಾಗದಿರಬಹುದು ಆದ್ದರಿಂದ ವಿಭಿನ್ನ ಯೋಜನೆಗಳಲ್ಲಿ ಯೋಜನೆಗಳಲ್ಲಿನ ಬದಲಾವಣೆಗಳಲ್ಲಿ ವಿಷಯಗಳು ತಪ್ಪಾಗಬಹುದು ಆ ಎಲ್ಲ ವಿಷಯಗಳನ್ನು ಸಂಯೋಜಿಸುವ ಸಲುವಾಗಿ ಯೋಜನೆಯ ವ್ಯಾಪ್ತಿ ಮತ್ತು ಯೋಜನೆಗಳಲ್ಲಿ ಕೆಲವು ಬದಲಾವಣೆಗಳಿರಬಹುದು ಆದ್ದರಿಂದ ಯೋಜನೆಗಳನ್ನು ವ್ಯವಸ್ಥಾಪಕರು ಅಂದಾಜುಗಳನ್ನು ಸರಿಹೊಂದಿಸಲು ಪರಿಷ್ಕರಿಸಬೇಕು ಆದ್ದರಿಂದ ಅಂದಾಜುಗಳನ್ನು ಸರಿಹೊಂದಿಸುವುದು ಎಂದರೆ ಸರಿಹೊಂದಿಸಿದ ಕೆಲವು ಚಟುವಟಿಕೆಗಳ ಸಮಯ ಮತ್ತು ವೆಚ್ಚದ ಅಂದಾಜುಗಳು ಅಪಾಯದ ಸಂಪನ್ಮೂಲಗಳು ಮತ್ತು ಪರಿಸ್ಥಿತಿ ವಿವರಗಳು ನಂತರದ ಹಂತಗಳಲ್ಲಿ ಹೆಚ್ಚು ಸ್ಪಷ್ಟವಾಗಿ ವ್ಯಾಖ್ಯಾನಿಸಲ್ಪಟ್ಟಂತೆ ಅವುಗಳನ್ನು ಪರಿಷ್ಕರಿಸಲಾಗುತ್ತದೆ ಆದ್ದರಿಂದ ಪ್ರಾಜೆಕ್ಟ್ ಮ್ಯಾನೇಜರ್ ಕೆಲವು ನಿರ್ದಿಷ್ಟ ಚಟುವಟಿಕೆಗಳ ಸಮಯ ಮತ್ತು ವೆಚ್ಚದ ಅಂದಾಜುಗಳನ್ನು ಸರಿಹೊಂದಿಸಬೇಕು ಅಥವಾ ಪರಿಷ್ಕರಿಸಬೇಕು ಆದ್ದರಿಂದ ಅಂತಿಮವಾಗಿ ಯೋಜನಾ ಪ್ಲಾನಿಂಗ್ ಸಮಯದಲ್ಲಿ ಕೈಗೊಳ್ಳುವ ವಿವಿಧ ಚಟುವಟಿಕೆಗಳನ್ನು ನಾವು ಮೊದಲು ಚರ್ಚಿಸಿದ್ದೇವೆ ಎಂದು ನಾವು ನೋಡಬಹುದು ಆದ್ದರಿಂದ ಅಂದಾಜು ಮತ್ತು ವೇಳಾಪಟ್ಟಿಯನ್ನು ನಾವು ನೋಡಿದ್ದೇವೆ ಸಿಬ್ಬಂದಿ ಯೋಜನೆ ಕೆಲವು ಯೋಜನೆಗಳಂತೆ ಈ ಯೋಜನಾ ಯೋಜನೆಯ ಸಮಯದಲ್ಲಿ ಇವುಗಳನ್ನು ಕೈಗೊಳ್ಳಲಾಗುತ್ತದೆ ಯೋಜನಾ ಯೋಜನೆಯ ಫಲಿತಾಂಶವು ಎಸ್ಪಿಎಂಪಿ ಅಥವಾ ಸಾಫ್ಟ್ವೇರ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ ಡಾಕ್ಯುಮೆಂಟ್ ಎಂದು ಕರೆಯಲ್ಪಡುವ ಡಾಕ್ಯುಮೆಂಟ್ ಎಂದು ನಾವು ನೋಡಿದ್ದೇವೆ ಆದ್ದರಿಂದ ಇಲ್ಲಿ ನಾವು ಚರ್ಚಿಸಿದ ವಿಷಯಗಳು ಅವುಗಳು ಪರಿಚಯ ವಿವಿಧ ಅಂದಾಜುಗಳು ಮತ್ತು ವೇಳಾಪಟ್ಟಿ ಮತ್ತು ಇತರ ವಿಷಯಗಳು ಇವುಗಳ ಬಗ್ಗೆ ಒಂದು ವಿಭಾಗವೂ ಇರುತ್ತದೆ ಯೋಜನಾ ಅಂದಾಜಿನ ಕೆಲವು ಮೂಲಭೂತ ಪರಿಕಲ್ಪನೆಗಳನ್ನು ನಾವು ಚರ್ಚಿಸಿದ್ದೇವೆ ಯೋಜನೆಯ ಅಂದಾಜಿನ ಆಧಾರವೇನು ಎಂದು ನೀವು ಹೇಗೆ ಹೇಳುತ್ತೀರಾ ಯೋಜನೆಗಳು ಅಂದಾಜು ಸರಿಯಾಗಿ ಆಗುವುದಿಲ್ಲ ಮತ್ತು ನಾವು ಜಾರುವ ವಿಂಡೋ ಅಂದಾಜನ್ನು ಮತ್ತು ಸ್ಲೈಡಿಂಗ್ ವಿಂಡೋ ಅಂದಾಜನ್ನು ಸಹ ನೋಡಿದ್ದೇವೆ ಯೋಜನಾ ವ್ಯವಸ್ಥಾಪಕರು ಅಂದಾಜುಗಳನ್ನು ಒಂದು ಹಂತದಲ್ಲಿ ಒಂದು ಹಂತದಲ್ಲಿ ಮಾಡಬಾರದು ಬದಲಿಗೆ ಅವರು ಅದನ್ನು ಹಲವಾರು ಹಂತಗಳಲ್ಲಿ ನಿರ್ವಹಿಸಬೇಕು ಆದ್ದರಿಂದ ಕೆಲವು ಹೆಚ್ಚು ನಿಖರವಾದ ಮಾಹಿತಿಯನ್ನು ಲ್ಯಾಟರಲ್ ಹಂತಗಳಲ್ಲಿ ಪಡೆಯಬಹುದು ಅಥವಾ ಪಡೆಯಲಾಗುತ್ತದೆ ಇದನ್ನು ಯೋಜನೆಯ ಅಂದಾಜಿನ ಸಮಯದಲ್ಲಿ ಅಥವಾ ವಿವಿಧ ಅಂದಾಜುಗಳನ್ನು ಲೆಕ್ಕಾಚಾರ ಮಾಡುವಾಗ ಗಣನೆಗೆ ತೆಗೆದುಕೊಳ್ಳಬಹುದು ಆದ್ದರಿಂದ ಅದಕ್ಕಾಗಿಯೇ ನೀವು ಈ ಸ್ಲೈಡಿಂಗ್ ವಿಂಡೋ ಅಂದಾಜು ಬಳಸಬೇಕು ಮತ್ತು ನಾನು ಈಗಾಗಲೇ ನಿಮಗೆ ಹೇಳಿದಂತೆ ಇದನ್ನು ಪುಟಕ್ಕಿಂತ ಹೆಚ್ಚಾಗಿ ಒಂದೇ ಪುಟದಲ್ಲಿ ಮಾಡಬಾರದು ಮೊದಲು ಆರಂಭಿಕ ಯೋಜನೆಯನ್ನು ತಯಾರಿಸಲಾಗುತ್ತದೆ ಮತ್ತು ನಂತರ ಕ್ರಮೇಣ ಕೆಲವು ಹೆಚ್ಚು ನವೀಕರಿಸಿದ ಮಾಹಿತಿಯು ಬರುತ್ತದೆ ನಂತರ ನೀವು ಅಥವಾ ಪ್ರಾಜೆಕ್ಟ್ ಮ್ಯಾನೇಜರ್ ಈ ವಿವಿಧ ಅಂದಾಜುಗಳನ್ನು ನವೀಕರಿಸಬಹುದು ಅಥವಾ ಹೊಂದಿಸಬಹುದು ಅದು ನಿಮಗೆ ಹೆಚ್ಚು ನಿಖರವಾದ ಅಂದಾಜುಗಳನ್ನು ನೀಡುತ್ತದೆ ಆದ್ದರಿಂದ ಈ ವಿಷಯಗಳನ್ನು ನಾವು ಇದೀಗ ನೋಡಿದ್ದೇವೆ ಮತ್ತು ಮುಂದಿನ ತರಗತಿಯಲ್ಲಿ ನಾವು ವಿವಿಧ ಅಂದಾಜು ಯಾವುವು ಯಾವ ವರ್ಗಗಳು ಅಂದಾಜು ತಂತ್ರಗಳಿಗೆ ಟ್ಯಾಕ್ಸಾನಮಿ ಯಾವುವು ಎಂಬುದರ ಬಗ್ಗೆಯೂ ನಾವು ಈ ಗಾತ್ರದ ಅಳತೆಯ ಬಗ್ಗೆ ಚರ್ಚಿಸುತ್ತೇವೆ ಆರಂಭಿಕ ಅಳತೆಯ ಒಂದು ಗಾತ್ರ ಎಂದು ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ ನೀವು ಗಾತ್ರಗಳನ್ನು ಸರಿಯಾಗಿ ಅಂದಾಜು ಮಾಡಲು ಸಾಧ್ಯವಾದರೆ ಪರಿಣಾಮದ ಅವಧಿಯ ಪ್ರಯತ್ನದ ಅವಧಿ ಮತ್ತು ವೆಚ್ಚದಂತಹ ಇತರ ನಿಯತಾಂಕಗಳನ್ನು ನೀವು ಅಂದಾಜು ಮಾಡಬಹುದು ಆದ್ದರಿಂದ ಮುಂದಿನ ತರಗತಿಯಲ್ಲಿ ಈ ಗಾತ್ರದ ಅಂದಾಜಿನ ಬಗ್ಗೆ ನಾವು ಚರ್ಚಿಸುತ್ತೇವೆ ಆದ್ದರಿಂದ ತುಂಬಾ ಧನ್ಯವಾದಗಳು ಇವುಗಳು ಉಲ್ಲೇಖಗಳಾಗಿವೆ ಮತ್ತು ತುಂಬ ಧನ್ಯವಾದಗಳು